ಆದ್ದರಿಂದ ನಾವು ಇನ್ನೊಂದು ಉದಾಹರಣೆಯನ್ನು ನೋಡುವ ಅದರಲ್ಲಿ R in ಅಂದರೆ R2 ನಡುವಿನ RThevenin ಕಂಡುಹಿಡಿಯಬೇಕು ಆದರೆ ಇಲ್ಲಿ ಒಂದು ಅವಲಂಬಿತ ವಿದ್ಯುತ್ ಮೂಲವಿದೆ ಅವಲಂಬಿತ ಕರೆಂಟ್ ಮೂಲವಿದ್ದರೆ ಒಂದು ಸ್ವತಂತ್ರ ಕರೆಂಟ್ ಮೂಲ ಅಥವಾ ವೋಲ್ಟೇಜ್ ಮೂಲವನ್ನು ಅಳವಡಿಸಬೇಕು ಇಲ್ಲಿ ಒಂದು ಸ್ವತಂತ್ರ ಕರೆಂಟ್ ಮೂಲವನ್ನು ಇಡುತ್ತೇವೆ ಅದು 1 ಆಂಪಿಯರ್ ಏಕೆಂದರೆ ಇಲ್ಲಿ ವೋಲ್ಟೇಜ್ V0 ಮತ್ತು ಈ ಸ್ವತಂತ್ರ ವಿದ್ಯುತ್ ಮೂಲ ಪ್ರವಾಹ i0 1 ampere ಅಂದರೆ ಈ ವೋಲ್ಟೇಜ್ V0 ನಲ್ಲಿದೆ ಅಂದರೆ Rin R2V0 i0 i0 1 ampere ತೆಗೆದುಕೊಳ್ಳುತ್ತದೆ ಈಗ ಸರ್ಕ್ಯೂಟ್ನಲ್ಲಿ ಎಲ್ಲಾ ವಿವರಣೆಗಳಿವೆ ಆದರೆ ನೇರವಾಗಿ ನಾನು ಇಲ್ಲಿ 1 ಆಂಪಿಯರ್ ಅನ್ನು ಸ್ವತಂತ್ರ ವಿದ್ಯುತ್ ಮೂಲವನ್ನು ಇಲ್ಲಿ ಇರಿಸಿ ಆದ್ದರಿಂದ ಈ ವೋಲ್ಟೇಜ್ ವಾಸ್ತವವಾಗಿ V ಎಂದು ಮತ್ತು ಕರೆಂಟ್ i ಎಂದು ತೆಗೆದುಕೊಳ್ಳೋಣ ಆದ್ದರಿಂದ R2 V i ಆಗುತ್ತದೆ ಆದ್ದರಿಂದ ಅಂತಿಮವಾಗಿ V ಅನ್ನು ಪಡೆಯಬೇಕಾಗಿದೆ ಆದ್ದರಿಂದ ಪ್ರಶ್ನೆ ಅದು i 1 ಆಂಪಿಯರ್ ತೆಗೆದುಕೊಂಡಿದ್ದರೆ ಆದ್ದರಿಂದ V i V 1 V ಎಂದರೆ Vನ ಮೌಲ್ಯ ವನ್ನು ಪಡೆದರೆ R2 ಮೌಲ್ಯವನ್ನು ತಿಳಿಯಬಹುದು ಈ ಸರ್ಕ್ಯೂಟ್ ನಲ್ಲಿ ಇದು ಸಾಮಾನ್ಯ ನೋಡ್ ಆಗಿದೆ ಆದ್ದರಿಂದ ಇಲ್ಲಿ i 1 ಆಂಪಿಯರ್ ಕರೆಂಟ್ ಪ್ರವೇಶಿಸುತ್ತಿದೆ ಮತ್ತು ಈ ವೋಲ್ಟೇಜ್ V ಎಂದರೆ ನೋಡಲ್ ವಿಶ್ಲೇಷಣೆಯಿಂದ ಇದು ಸಾಮಾನ್ಯ ನೋಡ್ ಆಗಿದೆ ಇದರರ್ಥ ಕೆಸಿಎಲ್ ಅನ್ನು ಇಲ್ಲಿ ಅನ್ವಯಿಸಿದರೆ i ನೋಡ್ ಗೆ ಪ್ರವೇಶಿಸುತ್ತಿದೆ ಆ ಸಂದರ್ಭದಲ್ಲಿ i 1 ಆಂಪಿಯರ್ ಮತ್ತು ಇನ್ನೊಂದು ಕರೆಂಟ್ 3 2 ix ಸಹ ಪ್ರವೇಶಿಸುತ್ತಿದೆ ಆದ್ದರಿಂದ 3 ರಿಂದ 2 ix ಈ 2 ಕರೆಂಟ್ ಎರಡೂ ಪ್ರವೇಶಿಸುತ್ತಿವೆ ಮತ್ತು ಈ ಕರೆಂಟ್ ಈ ಶಾಖೆಗೆ ಹೊರಡುತ್ತಿದ್ದರೆ ಅದು V 25 ಆಗಿರುತ್ತದೆ ಮತ್ತೊಂದು ಒಂದು ವೋಲ್ಟೇಜ್ V 50v ಆಗಿದೆ ಆದ್ದರಿಂದ ಇಲ್ಲಿ V25V50132ix ಮತ್ತು ix V50 ಇದರರ್ಥ ಸಮೀಕರಣದಲ್ಲಿ ixV50 ಅನ್ನು ಹಾಕಿದಾಗ V ಗೆ ಪರಿಹಾರವನ್ನು ಪಡೆಯಬಹುದು ಆದ್ದರಿಂದ ಇದು ಹಾಗಿದ್ದರೆ ನಂತರ ix V 50 ಅನ್ನು ಹಾಕಿ ಮತ್ತು ಅದನ್ನು ಪರಿಹರಿಸಿ V 33 3 volts ಪಡೆಯುತ್ತೇವೆ ಮತ್ತು R233 3 Ω ಆಗುತ್ತದೆ ಮುಂದಿನದು 4 18 ಫಿಗರ್ 46 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ಥೆವೆನಿನ್ ಸಮಾನವನ್ನು ಕಂಡು ಹುಡುಕಿ ಆದ್ದರಿಂದ ಥೆವೆನಿನ್ ಸಮಾನತೆ Voc VThevenin ಮತ್ತು R2 ಕಂಡುಹಿಡಿಯಬೇಕು ಇದು ಮುಕ್ತವಾಗಿರುವುದರಿಂದ ಇಲ್ಲಿ ಯಾವುದೇ ಕರೆಂಟ್ ಹರಿಯುತ್ತಿಲ್ಲಆದರೆ Voc ಅಥವಾ VThevenin ಅನ್ನು ಲೆಕ್ಕಾಚಾರ ಮಾಡುವ ಸಮಯದಲ್ಲಿ KVL ನ್ನು ಅನ್ವಯಿಸಬೇಕು ಮತ್ತು ಈ ವೋಲ್ಟೇಜ್ V ಎಂದರೆ ಇದು ಸಾಮಾನ್ಯ ಟರ್ಮಿನಲ್ ಆಗಿದೆ ಆದ್ದರಿಂದ V100 ವೋಲ್ಟ್ ಆಗಿದೆ ಆದ್ದರಿಂದ ಇಲ್ಲಿ ಯಾವುದೇ ವಿದ್ಯುತ್ ಅಂಶ ಇಲ್ಲ ಈ ಪಾಯಿಂಟ್ ವೋಲ್ಟೇಜ್ 100 volt ಮತ್ತು ಇದು ವಾಸ್ತವವಾಗಿ ಸಾಮಾನ್ಯ ನೋಡ್ 2 ಆಗಿದ್ದು ಯಾವುದೇ ವಿದ್ಯುತ್ ಅಂಶಗಳಿಲ್ಲ ಆದ್ದರಿಂದಈ ನೋಡ್ ಅನ್ನು ಬಿಡುವ ವಿದ್ಯುತ್ ಕರೆಂಟ್ ಆ ದಿಕ್ಕನ್ನು ತೆಗೆದುಕೊಂಡರೆ 10Ω ರೆಸಿಸ್ಟರ್ ನಲ್ಲಿ ಹರಿಯುವ ವಿದ್ಯುತ್ ಕರೆಂಟ್ 10 ಆಗಿದೆ ಅದೇ ರೀತಿ ಇಲ್ಲಿ V 40 ಆಗಿರುತ್ತದೆ ಮತ್ತು ಇನ್ನೊಂದು ವಿದ್ಯುತ್ ಮೂಲ 20 ಆಂಪಿಯರ್ ಸಹ ನಿರ್ಗಮಿಸುತ್ತದೆ ಇಲ್ಲಿ KCL ಅನ್ನು ಅನ್ವಯಿಸಿದರೆ ಅದು ಸಾಮಾನ್ಯ ನೋಡ್ ಎಂದು ಅರ್ಥವಾಗುತ್ತದೆ ಅಂದರೆ 10V 40200 ಇದನ್ನು ಪರಿಹರಿಸಿದರೆ ಇದನ್ನು V ಮೌಲ್ಯವನ್ನು ಪಡೆಯುತ್ತೇವೆ ಆದ್ದರಿಂದ V 80v ಪಡೆಯುತ್ತೇವೆ ಈಗ ಸಿಕ್ಕಿದ 80 ವೋಲ್ಟ್ ಎಂದು ಬರೆಯೋಣ ಮತ್ತು ಈಗ KVL ಅನ್ನು ಈ ರೀತಿ ಅನ್ವಯಿಸಿದರೆ ಮೊದಲು ಎದುರಾಗುವುದು ಟರ್ಮಿನಲ್ 20VVThevenin VThevenin 20 80 100V ಆಗಿದೆ ಆದ್ದರಿಂದ ಇದು ಈಗ Voc Thevenin 100 ವೋಲ್ಟ್ ಪಡೆಯುತ್ತೇವೆ ಆದ್ದರಿಂದ ಫಿಗರ್ 47 ಸರ್ಕ್ಯೂಟ್ ಅನ್ನು ವೋಲ್ಟೇಜ್ ಮೂಲಗಳೊಂದಿಗೆ ಶಾರ್ಟ್ ಸರ್ಕ್ಯೂಟ್ ಮತ್ತು ವಿದ್ಯುತ್ ಮೂಲಗಳನ್ನು ಓಪನ್ ಸರ್ಕ್ಯೂಟ್ನಿಂದ ಬದಲಾಯಿಸಲಾಗುತ್ತದೆ ಈಗ R2 ಅನ್ನು ಪಡೆಯಲು ಇಲ್ಲಿ ವಿದ್ಯುತ್ ಮೂಲವು ತೆರೆದಿರುತ್ತದೆ ಮತ್ತು ಇಲ್ಲಿ ಈ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಇದಕ್ಕೆ ಯಾವುದೇ ಪರಿಣಾಮವಿರುವುದಿಲ್ಲ ಅದು ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟಿದೆ ಮತ್ತು 5 Ω ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂದರೆ ಈ 5 ವಾಸ್ತವವಾಗಿ ಯಾವುದೇ ಮೌಲ್ಯವನ್ನು ಹೊಂದಿಲ್ಲ ಏಕೆಂದರೆ R 0 ತೆಗೆದುಕೊಂಡರೆ 0 ಮತ್ತು 5 Ω ಅವು ಸಮಾನಾಂತರವಾಗಿರುತ್ತವೆ ಆದ್ದರಿಂದ 5 0 5 0Ω ಆದ್ದರಿಂದ R ಅಂದರೆ ಈ 5Ω ಯಾವುದೇ ಪರಿಣಾಮ ಬೀರುವುದಿಲ್ಲ ಇದು 5 Ω ಇದು 1 ಆಂಪಿಯರ್ ಮತ್ತು ಟರ್ಮಿನಲ್ 1 ನಂತರ 40 Ω ಮತ್ತು 10 Ω ಇದನ್ನು ಸಂಪರ್ಕಿಸಲಾಗಿದೆ ಮತ್ತು ಇದು ಟರ್ಮಿನಲ್ 2 ಮತ್ತು ಇದು R2 ಆಗಿದೆ ಅಂದರೆ 40 Ω ಮತ್ತು 10 Ω ಸಮಾನಾಂತರವಾಗಿರುತ್ತವೆ ಮತ್ತು 5 Ω ಸರಣಿಯಲ್ಲಿದೆ ಅಂದರೆ R2 5 10405813Ω ಇದರರ್ಥ ಇದು 13 Ω ಆಗಿರುತ್ತದೆ ಮತ್ತು ಇದು R2 ಸಮಾನ ಸರ್ಕ್ಯೂಟ್ ಆಗಿದೆ ಆದ್ದರಿಂದಇದು VThevenin ಇದು R2 ಎಂದು ಅರ್ಥಮಾಡಿಕೊಂಡಿದ್ದೇವೆ VThevenin ಅನ್ನು ಕಂಡುಹಿಡಿಯಲು ಕೇಳಿದೆ ಇಲ್ಲಿ VThevenin 100v ಸಿಕ್ಕಿದೆ ಅದಕ್ಕಾಗಿಯೇ ಈ ಧ್ರುವೀಯತೆ ಕೆಳಭಾಗದಲ್ಲಿ ಮತ್ತು ಇಲ್ಲಿವೆ ಆದ್ದರಿಂದ V 100 ವೋಲ್ಟ್ಗಆಗಿರುತ್ತದೆ ಮತ್ತು ಇದು 13Ω ಆಗಿದೆ ಥೆವೆನಿನ್ ಪ್ರಮೇಯThevenin's theoremವನ್ನು ಬಳಸಿಕೊಂಡು ಫಿಗರ್ 49 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ 10 Ω ರೆಸಿಸ್ಟರ್ ಮೂಲಕ ಕರೆಂಟ್ ಕಂಡುಹಿಡಿಯಬೇಕು 10 Ω ಪ್ರತಿರೋಧದ ಮೂಲಕ ಕರೆಂಟ್ ಅನ್ನು ಕಂಡುಹಿಡಿಯಬೇಕು ಅಂದರೆ ವಿಥೆವೆನಿನ್ ಪಡೆಯಲು 10 Ω ಪ್ರತಿರೋಧವನ್ನು ತೆರೆಯಬೇಕು ಮತ್ತು ಅದೇ ರೀತಿ ಅಲ್ಲಿ R2 ಅನ್ನು ಕಂಡುಹಿಡಿಯಬೇಕು ಮತ್ತು ಇದು 36 ವೋಲ್ಟ್ ಆಗಿದೆ ಮತ್ತು ಬೇರೆ ಕರೆಂಟ್ ಮೂಲ ಇಲ್ಲ ಈ ಟರ್ಮಿನಲ್ ನಡುವೆ ಈ 36 ವೋಲ್ಟ್ ಮೂಲವನ್ನು ಸಂಪರ್ಕಿಸಲಾಗಿದೆ ಆದ್ದರಿಂದ ಮೊದಲು 10 Ω ತೆರೆದರೆ ಸರ್ಕ್ಯೂಟ್ ಈ ರೀತಿ ಕಾಣುತ್ತದೆ ಆದ್ದರಿಂದ ಇದು 1 ಇದು 2 ಆಗಿದೆ ಆದ್ದರಿಂದ ಇದು Voc VThevenin ಮತ್ತು R2 ಗಾಗಿ ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಲಾಗಿದೆ VThevenin ಗಾಗಿ ಈ ಸರ್ಕ್ಯೂಟ್ ಅನ್ನು ಪರಿಹರಿಸಬೇಕು ಆದ್ದರಿಂದ ಮೂಲತಃ ಈ ಮೂಲದಿಂದ ಕರೆಂಟ್ i1 ಈಗ ವಿದ್ಯುತ್ i1 i2 ನ ಭಾಗದಿಂದ ಈ ರೀತಿ ಹರಿಯುತ್ತಿದೆ ಆದ್ದರಿಂದ ಈ ಸರ್ಕ್ಯೂಟ್ನಲ್ಲಿ ಇದು i1 i2 ಮತ್ತು i2 ಈ ಭಾಗವು ತೆರೆದಿರುತ್ತದೆ ಅದೇ i2 ಕರೆಂಟ್ ಇಲ್ಲಿ ಹರಿಯುತ್ತಿದೆ ಅಂತಿಮವಾಗಿ ಈ i1 ಪ್ರವಾಹವು ಈ ಮೂಲಕ್ಕೆ ಹಿಂತಿರುಗುತ್ತದೆ ನಂತರ i1 ಮತ್ತು i2 ಅನ್ನು ಪರಿಹರಿಸಬೇಕು ಈ 20 Ω ಮತ್ತು 30Ω ಇದು ಸರಣಿಯಲ್ಲಿದೆ ಆದ್ದರಿಂದ 2030 50 Ω ಮತ್ತು ಇನ್ನೊಂದು 50 Ω ಸಮಾನಾಂತರವಾಗಿರುತ್ತವೆ ಅಂದರೆ ಸಮಾನ ಪ್ರಮಾಣದ ವಿದ್ಯುತ್ ಪ್ರವಾಹವು ಎರಡರ ಮೂಲಕವೂ ಹರಿಯುತ್ತದೆ ಇದರರ್ಥ 20 ಮತ್ತು 30 ಎರಡೂ ಸರಣಿಯಲ್ಲಿವೆ ಮತ್ತು i1 i2 ಸಹ 50 Ω ಮೂಲಕ ಹರಿಯುತ್ತದೆ ಅಂದರೆ i1 i2 i2 ಏಕೆಂದರೆ ಈ ಕರೆಂಟ್ ಮತ್ತು i2 ಕರೆಂಟ್ ಎರಡೂ ಒಂದೇ ಆಗಿರಬೇಕು ಏಕೆಂದರೆ ಎರಡೂ 50 50 ಏಕೆಂದರೆ 2030 50 Ω ಅಂದರೆ 2 i2 i1 ಅಂದರೆ i2 i1 2 ಏಕೆಂದರೆ ಇದು ವಿದ್ಯುತ್ ವಿಭಜನೆ ಆಗಿದೆ KVL ಅನ್ನು ಈ ರೀತಿ ಅನ್ವಯಿಸಬಹುದು ಅಂದರೆ i2 i1 2 ಮತ್ತು ಇಲ್ಲಿ i1 i2 ಎಂದರೆ i1 2 ಕೂಡ ಆಗಿದೆ ಆದ್ದರಿಂದ ಸುಲಭವಾಗಿ ಅದನ್ನು ಪಡೆಯಬಹುದು ಈಗ KVL ಅನ್ನು ಅನ್ವಯಿಸಿದರೆ 40 i1 50 i1 2 360 ಆಗಿರುತ್ತದೆ ಮೇಲಿನ ಸಮೀಕರಣವನ್ನು ಪರಿಹರಿಸಿದಾಗ i1 36 65 ampere ಮತ್ತು i2i121865 ampere ಈಗ i1 i2 2 ಸಿಕ್ಕಿರುವುದರಿಂದ ಸುಲಭವಾಗಿ VThevenin ಕಂಡುಹಿಡಿಯಬಹುದು ಈಗ ಇಲ್ಲಿ KVL ಅನ್ನು ಆಂಟಿಕ್ಲಾಕ್ ವೈಸ್ ಅನ್ವಯಿಸಿದರೆ 40i120i2 VThevenin 0 ಆದ್ದರಿಂದ ಈ ಸಮೀಕರಣದಲ್ಲಿ i1 ಮತ್ತು i2 ಬೆಲೆಯನ್ನು ಹಾಕಿದಾಗ VThevenin ನ್ನು ಪಡೆಯಬಹುದು ಇದು VThevenin 36013 voltಈಗ R2 ಕಂಡುಹಿಡಿಯಬೇಕು ಆದ್ದರಿಂದ ಸರ್ಕ್ಯೂಟ್ ಅನ್ನು ಈ ರೀತಿ ಮರುರೂಪಿಸಿದರೆ ಈ ಟರ್ಮಿನಲ್ 1 ಮತ್ತು ಈ ಟರ್ಮಿನಲ್ 2 ಏಕೆಂದರೆ ಇದು 1 ಇದು 2 ಆಗಿದೆ ಈಗ ಈ ಎರಡು ಪಾಯಿಂಟ್ಸ್ ಒಂದು ಸಾಮಾನ್ಯ ಪಾಯಿಂಟ್ ಆದ್ದರಿಂದ ಮತ್ತು ಇದು 20Ω ಪ್ರತಿರೋಧಆಗಿದೆ ಈ 20 Ω ಪ್ರತಿರೋಧವಾಗಿದೆ ಈಗ ಮೂಲತಃ ಈ 40Ω ಮತ್ತು 50Ω ವಾಸ್ತವವಾಗಿ ಸಮಾನಾಂತರವಾಗಿರುತ್ತವೆ ಮತ್ತು 20Ω ನೊಂದಿಗೆ ಸರಣಿಯಲ್ಲಿದೆ ಮತ್ತು 30Ω ಮತ್ತೆ ಇದಕ್ಕೆ ಸಮಾನಾಂತರವಾಗಿರುತ್ತದೆ ಇದರರ್ಥ Rth40||5020||3022813Ω ಇದು 20 Ω ಮೂಲತಃ ಈ 40 ಮತ್ತು 50 ಸಮಾನಾಂತರವಾಗಿದ್ದು 20 Ω ರೊಂದಿಗೆ ಸರಣಿಯಲ್ಲಿದೆ ಮತ್ತು 30Ω ಜೊತೆಗೆ ಮತ್ತೆ ಸಮಾನಾಂತರವಾಗಿತ್ತವೆ Rth 22813 ಆಗುತ್ತದೆ ಮತ್ತು 10 Ω ಪ್ರತಿರೋಧ ಮೂಲಕ ವಿದ್ಯುತ್ ಕರೆಂಟ್ ಕಂಡುಹಿಡಿಯಲು ಕೇಳಲಾಗಿದೆ i VThevenin Rth10 360132281310360358amps ಆಗಿದೆ ಈ ಸಮಸ್ಯೆಯಲ್ಲಿ ಹೆಚ್ಚು ಕಷ್ಟವಾಗುವುದಿಲ್ಲ ಆದ್ದರಿಂದ ತಿಳುವಳಿಕೆಗಾಗಿ ಮಾತ್ರ ನಾನು ಹಲವಾರು ರೀತಿಯ ಸಮಸ್ಯೆಗಳನ್ನು ತೆಗೆದುಕೊಂಡಿದ್ದೇನೆ ಆದರೆ AC ಸರ್ಕ್ಯೂಟ್ಗಾಗಿ ಸಮಯವನ್ನು ನಿರ್ಬಂಧಿಸಲಾಗಿರುವುದರಿಂದ ಹಲವಾರು ಸಮಸ್ಯೆಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ಉದಾಹರಣೆ 20 ಫಿಗರ್ 51 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ 2 Ω ರೆಸಿಸ್ಟರ್ನಲ್ಲಿ ಕರೆಂಟ್ ನ್ನು ಥೆವೆನಿನ್ ಪ್ರಮೇಯವನ್ನು ಬಳಸಿ ಕಂಡುಹಿಡಿಯಬೇಕು ಮತ್ತು ಥೆವೆನಿನ್ ವೋಲ್ಟೇಜ್ ಪಡೆಯಲು ಸೂಪರ್ ಪೊಸಿಷನ್ ಸಹ ಬಳಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ 2 ಪ್ರತಿರೋಧದ ಮೂಲಕ ಆ ಕರೆಂಟ್ ಯಾವುದು ಎಂದು ಕಂಡುಹಿಡಿಯಬೇಕು ಅಂದರೆ 2 Ω ಪ್ರತಿರೋಧದ ಮೂಲಕ ವಿದ್ಯುತ್ ಕರೆಂಟ್ ಹ ಯಾವುದು ಆದ್ದರಿಂದ ಅದನ್ನು ಮೊದಲು 2 Ω ಪ್ರತಿರೋಧದಿಂದ ಹೊರತೆಗೆಯಬೇಕು ಮತ್ತು R2 ಮತ್ತು VThevenin ಅನ್ನು ಕಂಡುಹಿಡಿಯಬೇಕು ಸಮಾನ ಸರ್ಕ್ಯೂಟ್ನ್ನು ನೋಡುವ ಈ ಸಂದರ್ಭದಲ್ಲಿ 2 Ω ಪ್ರತಿರೋಧವನ್ನು ತೆಗೆದುಹಾಕಲಾಗುತ್ತದೆ ಆದ್ದರಿಂದ 2 Ω ಪ್ರತಿರೋಧವು ತೆರೆದಿರುತ್ತದೆ ಮತ್ತು ಇಲ್ಲಿ ಒಂದು ವೋಲ್ಟೇಜ್ ಅನ್ನು Va ಮತ್ತೊಂದು ವೋಲ್ಟೇಜ್ Vb ಆಗಿ ಗುರುತಿಸಲಾಗಿದೆ ನೋಡಲ್ ವಿಶ್ಲೇಷಣೆಯನ್ನು ಅನ್ವಯಿಸಿದರೆ ಅದು ಗ್ರೌಂಡ್ ಎಂದು ಉಹಿಸಬಹುದು ಆದ್ದರಿಂದ ಈ 2 ವೋಲ್ಟೇಜ್ ಅನ್ನು ತೆಗೆದುಕೊಳ್ಳಲಾಗಿದೆ ಆದರೆ ಅಂತಿಮವಾಗಿ VTheveninಅನ್ನು ಪಡೆದುಕೊಳ್ಳಬೇಕು ಮತ್ತು ಇದು 30 ವೋಲ್ಟ್ ಮೂಲವಾಗಿದೆ 9 ಆಂಪಿಯರ್ ಸ್ವತಂತ್ರ ಮೂಲವಿದೆ ಒಂದು 4 ಆಂಪಿಯರ್ ಸ್ವತಂತ್ರ ಪ್ರವಾಹ ಮೂಲವಿದೆ 2 ಸ್ವತಂತ್ರ ಪ್ರವಾಹ ಮೂಲವಿದೆ ಮತ್ತು 32 volt ಒಂದು ಸ್ವತಂತ್ರ ವೋಲ್ಟೇಜ್ ಮೂಲವಿದೆ ಈಗ ಈ ಹಂತದಲ್ಲಿ KCL ಅನ್ನು ನೋಡ್ ನಲ್ಲಿ ಅನ್ವಯಿಸಿಬೇಕು KCL ಅನ್ನು ಅನ್ವಯಿಸಿದರೆ ಈ 9 ಆಂಪಿಯರ್ ಕರೆಂಟ್ ಇದಕ್ಕೆ ಪ್ರವೇಶಿಸುತ್ತಿದೆ ಆದ್ದರಿಂದ ನೋಡ್ a ಯಲ್ಲಿ 9 Va 5 4 ಈಗ ನೋಡ್ b ಯಲ್ಲಿ KCL ಅನ್ವಯಿಸಿದರೆ ಆದ್ದರಿಂದ ಇದು Va Vb 4 ಪ್ರವೇಶಿಸುತ್ತಿದೆ ಏಕೆಂದರೆ ಈ ಮೂಲಕ ಈ 4 Ω ಪ್ರತಿರೋಧ ವಿದ್ಯುತ್ ಪ್ರವಾಹವು Vb10 ಮತ್ತು ಈ 4 ಆಂಪಿಯರ್ ವಿದ್ಯುತ್ ಪ್ರವಾಹವು ಪ್ರವೇಶಿಸುತ್ತಿದೆ ಮತ್ತು ಈ ಪ್ರವಾಹವು Vb 10ಯನ್ನುನಿರ್ಗಮಿಸುತ್ತಿದೆ ಆದ್ದರಿಂದ ನೋಡ್ b ಯಲ್ಲಿ Va Vb 44Vb 10 ಆದ್ದರಿಂದ ಇಲ್ಲಿ ಬರೆದಿರುವ 2 ಸಮೀಕರಣಗಳು ಒಂದು ನೋಡ್ a ಗೆಇನ್ನೊಂದು ನೋಡ್ ಗೆ ಈ ಸಮೀಕರಣವನ್ನು 1 ಮತ್ತು 2 ಅನ್ನು Va ಮತ್ತು Vb ಗೆ ಪರಿಹರಿಸಿದರೆ Va 83019 volt Vb 810 19 volt ಆದ್ದರಿಂದ Vth ಪಡೆಯಲು KVLಅನ್ನು ಅನ್ವಯಿಸಿಬೇಕು ಆದುದ್ದರಿಂದ Va Vb VThevenin 32 0 ಆಗಿದೆ ಆದ್ದರಿಂದ VThevenin83019 81019 32 30 947 ಅಂದರೆ ಧ್ರುವೀಯತೆಯು ಅದು ಕೆಳಮುಖವಾಗಿರುತ್ತದೆ ಅದೇ ರೀತಿ R2 ಗೆ ಒಂದು ವೋಲ್ಟೇಜ್ ಮೂಲವು ಇಲ್ಲಿದೆ ಅದನ್ನು ಷಾರ್ಟ್ ಮಾಡಲಾಗಿದೆ ಮತ್ತು ವಿದ್ಯುತ್ ಮೂಲವನ್ನು ತೆರೆಯಲಾಗಿದೆ ಆದ್ದರಿಂದ ಮೂಲತಃ ಈ 5Ω ಮತ್ತು 10Ω ಎಂಬುದು ಸರಣಿಯಲ್ಲಿದೆ ಆದ್ದರಿಂದ ಇದು 5Ω 10Ω 15Ω ಆಗಿದೆ ಆದ್ದರಿಂದ ಇದು ಮುಕ್ತವಾಗಿದೆ ಆದ್ದರಿಂದ 5 ಮತ್ತು 10 ಸರಣಿಯಲ್ಲಿರುತ್ತವೆ ಇದರೊಂದಿಗೆ 4 Ω ಸಮಾನಾಂತರವಾಗಿರುತ್ತದೆ ಆದ್ದರಿಂದ R2105x41054 6019 Ω ಆದ್ದರಿಂದ ಥೆವೆನಿನ್ ಸಮಾನ Rth ಆಗಿರುತ್ತದೆ ಇದನ್ನು ಗಮನಿಸಿದರೆ VThevenin 30 947volt ಆಗಿತ್ತು ಆದ್ದರಿಂದ ಇದು ಇಲ್ಲಿ ಕೆಳಭಾಗದಲ್ಲಿದೆ ಮತ್ತು ಅದು ಈ ರೀತಿ ಚಲಿಸುತ್ತಿದೆ ಮತ್ತು ಇದು 2 Ω ಪ್ರತಿರೋಧದೊಂದಿಗೆ R2 ಆಗಿರುವುದರಿಂದ ಕರೆಂಟ್ ಮೌಲ್ಯವು i VThevenin Rth2 Ω 30 947601526amps ಇದು ಉತ್ತರವಾಗಿದೆ ಆದ್ದರಿಂದ ಈಗ ಮುಂದಿನದು ಈ ಸರ್ಕ್ಯೂಟ್ನಲ್ಲಿ ತೋರಿಸಿರುವ ಥೆವೆನಿನ್ ವೋಲ್ಟೇಜ್ ಅನ್ನು ಪಡೆದುಕೊಳ್ಳುವುದು ಈಗ ಸೂಪರ್ ಪೊಸಿಷನ್ ಪ್ರಮೇಯವನ್ನು ಬಳಸಿಕೊಂಡು ಥೆವೆನಿನ್ ವೋಲ್ಟೇಜ್ ಸಹ ಏನು ಪಡೆಯಬಹುದು ಏನನ್ನಾದರೂ ತೋರಿಸಲು ಕೇವಲ 3 ಮೂಲಗಳನ್ನು ಹೊಂದಿರುವ ಕಾರಣ 3 ಮೂಲಗಳು ಒಂದು ವೋಲ್ಟೇಜ್ ಮೂಲ 2 ವಿದ್ಯುತ್ ಮೂಲವು ಒಂದೇ ಸಮಯದಲ್ಲಿ ಒಂದು ಮೂಲವನ್ನು ಮಾತ್ರ ಪರಿಗಣಿಲಾಗುತ್ತದೆ ಈ ಉದಾಹರಣೆಯು ಸೂಪರ್ ಪೊಸಿಷನ್ ಪ್ರಮೇಯವನ್ನು ಬಳಸಿಕೊಂಡು ಥೆವೆನಿನ್ ವೋಲ್ಟೇಜ್ ಅನ್ನು ಪಡೆಯಬೇಕು ಏಕೆಂದರೆ 3 ಮೂಲಗಳು ಒಂದೇ ಸಮಯದಲ್ಲಿ ಒಂದನ್ನು ಮಾತ್ರ ತೆಗೆದುಕೊಳ್ಳುವುದರಿಂದ ಈ ಸಂದರ್ಭದಲ್ಲಿ ಮೊದಲು ವೋಲ್ಟೇಜ್ ಮೂಲವನ್ನು ಪರಿಗಣಿಸಿ ಈ ವಿದ್ಯುತ್ 2 ಮೂಲಗಳನ್ನು ಆಫ್ ಮಾಡಲಾಗಿದೆ ಮತ್ತು ಪ್ರವಾಹವು ಇಲ್ಲಿದೆ i1 i2ಗಾಗಿ ಪರಿಹರಿಸಬೇಕು ಆದ್ದರಿಂದ ಮುಂದಿನದು 9 ಆಂಪಿಯರ್ ವಿದ್ಯುತ್ ಮೂಲವನ್ನು ಮಾತ್ರ ಪರಿಗಣಿಸಿ ಈ 9 ಆಂಪಿಯರ್ ಕರೆಂಟ್ ಮೂಲ ಮತ್ತು ಈ ವೋಲ್ಟೇಜ್ ಮೂಲವನ್ನು ಷಾರ್ಟ್ಮಾಡಲಾಗಿದೆ ಮತ್ತು ಈ ವಿದ್ಯುತ್ ಮೂಲವು ಒಂದು ಸಮಯದಲ್ಲಿ ಮಾತ್ರ ತೆರೆದಿರುತ್ತದೆ i3 ಮತ್ತು i4 ಗಾಗಿ ಪರಿಹರಿಸಬೇಕಾಗಿದೆ ಮುಂದಿನದು 4 ಆಂಪಿಯರ್ ವಿದ್ಯುತ್ ಮೂಲವಿದೆ ಆದರೆ ಇತರ 2 ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಲಾಗಿದೆ ಮತ್ತು ಇದು ವಿದ್ಯುತ್ ಮೂಲ ಮುಕ್ತವಾಗಿದೆ ಆದ್ದರಿಂದ ಇದು i5 ಮತ್ತು i6 ನ್ನು ಪಡೆಯಬೇಕು ಆದ್ದರಿಂದ ಇದು ಕೇವಲ ಸೂಪರ್ ಪೊಸಿಷನ್ ಪ್ರಮೇಯವನ್ನು ತೋರಿಸಲು ಎಲ್ಲಾ a b c 3 ಸರ್ಕ್ಯೂಟ್ಗನ್ನು ಇಲ್ಲಿ ಬರೆಯಲಾಗಿದೆ ಮುಂದಿನದು ಅದನ್ನು ಪರಿಹರಿಸುವಾಗ ಫಿಗರ್ a ನಿಂದ ನೋಡಿ ಈ ಎಲ್ಲ ವಿಷಯಗಳಿಗೆ ಪರಿಹಾರಗಳನ್ನು ನೀಡಲಾಗುತ್ತದೆ ಮತ್ತು ಅದೇ ರೀತಿ ಫಿಗರ್ b ಫಿಗರ್ a ಗೆ i10 0 ಮತ್ತು i20 0 ನೀಡಲಾಗಿದೆ ಅಂತೆಯೇ ಫಿಗರ್ b ಯಲ್ಲಿ i3 6 63 ampere ಮತ್ತು i4 2 37 amper ಆಗಿದೆ ದಯವಿಟ್ಟು ನಾನು ಇಲ್ಲಿ ಬರೆದ ಎಲ್ಲವನ್ನೂ ಪರಿಹರಿಸಿ ಮತ್ತು ಅದೇ ರೀತಿ ಫಿಗರ್ c ಯಲ್ಲಿ i5 2 11 amper ಮತ್ತು i6 1 89 ampere ಆಗಿದೆ ಈಗ 5 Ω ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ i1i3i5 ಆಗಿದೆ ಅದ್ದನ್ನು ಕೂಡಿಸಿದರೆ ಸೂಪರ್ ಪೊಸಿಷನ್ 8 74 ಆಂಪಿಯರ್ ಆಗುತ್ತದೆ ಅದೇ ರೀತಿ 10 Ω ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ ಇಲ್ಲಿ i2 i4i6 ಅದು 4 26 ಆಂಪಿಯರ್ ಆಗುತ್ತದೆ Va 5 x8 74 43 7ವೋಲ್ಟ್ ಮತ್ತು Vb 10x4 2642 6volt ಆಗುತ್ತದೆ ಆದುದರಿಂದ VThevenin Va Vb 32 43 7 42 6 32 30 ಮುಂದಿನದು ನಾರ್ಟನ್ ಪ್ರಮೇಯ ಇದು ನಾರ್ಟನ್ ಪ್ರಮೇಯ ಒಂದು ರೇಖೀಯ 2 ಟರ್ಮಿನಲ್ ಸರ್ಕ್ಯೂಟ್ ಅನ್ನು ಪ್ರತಿರೋಧಕ Rn ಗೆ ಸಮಾನಾಂತರವಾಗಿ ವಿದ್ಯುತ್ ಮೂಲ In ಅನ್ನು ಒಳಗೊಂಡಿರುವ ಸಮಾನ ಸರ್ಕ್ಯೂಟ್ಗಳಿಂದ ಬದಲಾಯಿಸಬಹುದು ಎಂದು ನಾರ್ಟನ್ ಪ್ರಮೇಯ ಹೇಳುತ್ತದೆ ನಾರ್ಟನ್ ಸರ್ಕ್ಯೂಟ್ ಪ್ರಕರಣದಲ್ಲಿ R Norton R2 ಆರ್ 2 ಆರಂಭದಲ್ಲಿ ಥೆವೆನಿನ್ ಈ ವಿಷಯವನ್ನು 1892ರಲ್ಲಿ ನೀಡಿದರು ಮತ್ತು ನಾರ್ಟನ್ ಬಹುಶಃ 1933 ಅಥವಾ 37 ನೀಡಿದರು ಅಂದರೆ ಸುಮಾರು 40 ವರ್ಷಗಳ ನಂತರ ಆದ್ದರಿಂದ ಕೆಲವೊಮ್ಮೆ ಮೂಲ ರೂಪಾಂತರ ಥೆವೆನಿನ್ ನಾರ್ಟನ್ ರೂಪಾಂತರ ಥೆವೆನಿನ್ ವೋಲ್ಟೇಜ್ ಮೂಲ ಮತ್ತು ಪ್ರತಿರೋಧವನ್ನು ನೀಡುವ ಕಾರಣ ನಾರ್ಟನ್ಗೆ ರೂಪಾಂತರಗೊಂಡಾಗ ಅದು ವಿದ್ಯುತ್ ಮೂಲವಾಗಿರುತ್ತದೆ ಮತ್ತು ಥೆವೆನಿನ್ ಪ್ರತಿರೋಧದಲ್ಲಿ ಸಮಾನಾಂತರವಾಗಿ ಪ್ರತಿರೋಧವು ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿದೆ ಆದ್ದರಿಂದ iN ಎಂಬುದು ಟರ್ಮಿನಲ್ಗಳಿಗೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನೀಡುತ್ತದೆ ಮತ್ತು ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿದಾಗ ಟರ್ಮಿನಲ್ನಲ್ಲಿ R n ಇನ್ಪುಟ್ ಅಥವಾ ಸಮಾನ ಪ್ರತಿರೋಧವು R2 R Norton ನಂತೆಯೇ ಇರುತ್ತದೆ ಅಂದರೆ R Norton R2 ಆದ್ದರಿಂದ R2 ನ ಪ್ರಮೇಯ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಆಗಿದೆ ಮತ್ತು ಶಾರ್ಟ್ ಸರ್ಕ್ಯೂಟ್ ವಿದ್ಯುತ್ ಸಿಗುತ್ತದೆ ಅಂದರೆ ಇದು ರೇಖೀಯ 2 ಟರ್ಮಿನಲ್ ಸರ್ಕ್ಯೂಟ್ ವಾಸ್ತವವಾಗಿ iNorton i short circuit ಮತ್ತು ನಾರ್ಟನ್ ಪ್ರತಿರೋಧ ಏನೂ ಅಲ್ಲ ಆದರೆ ಥೆವೆನಿನ್ ಪ್ರತಿರೋಧವುಒಂದೇ ಆಗಿರುತ್ತದೆ ಆದ್ದರಿಂದ iNorton iSC ಎಂದರೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದೆ ಆದ್ದರಿಂದ iNorton iSC ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ವಿದ್ಯುತ್ ಪ್ರವಾಹ ಯಾವುದು ಎಂದು ಕಂಡುಹಿಡಿಯಿರಿ ಮತ್ತು ನಂತರ ಥೆವೆನಿನ್ ಪ್ರತಿರೋಧವನ್ನು ಕಂಡುಹಿಡಿಯಬೇಕು ಮತ್ತು ಈ ನಾರ್ಟನ್ R2 ನಾರ್ಟನ್ ಪ್ರತಿರೋಧ ವಿದ್ಯುತ್ ಮೂಲ ಎರಡೂ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಥೆವೆನಿನ್ ಪ್ರಮೇಯದಲ್ಲಿ ಇದು ಓಪನ್ ಸರ್ಕ್ಯೂಟ್ ಆಗಿದೆ ನಾರ್ಟನ್ನ ವಿಷಯದಲ್ಲಿ ಅದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ತದನಂತರ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ iSC iNorton ಕಂಡುಹಿಡಿಯಬೇಕು ಮತ್ತು R Norton R2 ಸಮಾನವಾಗಿರುತ್ತದೆ ಆದ್ದರಿಂದ ಇದರೊಂದಿಗೆ ಈ ಎಲ್ಲಾ ಬರಹಗಳು ಇಲ್ಲಿವೆ iNorton iSC ಗೆ ಆಗಿದೆ ಇದರರ್ಥ ಟರ್ಮಿನಲ್ 1 2 ನ್ನು ಶಾರ್ಟ್ ಮಾಡಿ ಮತ್ತು ಅದನ್ನು iSC r iNortonಮಾಡಿ ಆದ್ದರಿಂದ ಅದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದೆ ಆದ್ದರಿಂದ ನಾರ್ಟನ್ ಕರೆಂಟ್ ಕಂಡುಹಿಡಿಯಲು iNorton VThevenin R2 ಈ ಸಮೀಕರಣವನ್ನು ಉಪಯೋಗಿಸಬಹುದು ಇದು ಮೂಲತಃ ಥೆವೆನಿನ್ ನಾರ್ಟನ್ ರೂಪಾಂತರ ಇಲ್ಲಿ ಥೆವೆನಿನ್ ಪ್ರಮೇಯವನ್ನು ಮಾತ್ರ ಎಂದು ಭಾವಿಸೋಣ ಇದು VThevenin ಸಿಕ್ಕಿತು ಮತ್ತು ಇದು R2 ಮತ್ತು ಇದು ಟರ್ಮಿನಲ್ 1 ಮತ್ತು ಇದು ಟರ್ಮಿನಲ್ 2 ಆಗಿದೆ ಮತ್ತು ಮೂಲ ರೂಪಾಂತರ ಮಾಡಿದರೆ ಇದು iNorton ಮತ್ತು ಇದು ಮೂಲತಃ R2 R Nortonಎರಡೂ ಒಂದೇ ಆಗಿರುತ್ತದೆ ಮತ್ತು ಇದು ಟರ್ಮಿನಲ್ 1 2 ಆಗಿದೆ ಅಂದರೆ i iNorton VTheveninR2 ಕೆಲವೊಮ್ಮೆ ಇದು ಮೂಲತಃ R2 ನಾರ್ಟನ್ ರೂಪಾಂತರ ಆಗಿದೆ ಆದ್ದರಿಂದ ಇದು ವೋಲ್ಟೇಜ್ ಮೂಲವು ಸರಣಿ ಪ್ರತಿರೋಧದಲ್ಲಿರುವುದರಿಂದ ಅಲ್ಲಿ ಅದು ಪ್ರತಿರೋಧಕ್ಕೆ ಸಮಾನಾಂತರವಾಗಿ ವಿದ್ಯುತ್ ಮೂಲವಾಗಿರುತ್ತದೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಇಲ್ಲಿ ಬರೆಯಲಾಗಿದೆ ಆದರೆ ಅದರ ಮೂಲತತ್ವ ಏನು ಎಂದು ನಾನು ಹೇಳಿದ್ದೇನೆ ಆದ್ದರಿಂದ ನೋರ್ಟನ್ ಪ್ರತಿರೋಧವನ್ನು ಥೆವೆನಿನ್ಸ್ ಸಿದ್ಧಾಂತ ಅಥವಾ ಪ್ರತಿರೋಧವನ್ನು ಪಡೆದುಕೊಂಡಿದೆ ಆದ್ದರಿಂದ VThevenin Voc ಮತ್ತು iNorton i s c ಆದ್ದರಿಂದ R2 VThevenin iSC R ಮತ್ತು ನಾರ್ಟನ್ Voc VTheveninಆಗಿದೆ ಆದ್ದರಿಂದ R2 VThevenin iSC ನಾರ್ಟನ್ ಪ್ರತಿರೋಧವನ್ನು ಅದೇ ರೀತಿ ಪಡೆಯುತ್ತೇವೆ ಆದ್ದರಿಂದ ಈ ಕೇವಲ ಒಂದು ಉದಾಹರಣೆಯೊಂದಿಗೆ ಫಿಗರ್ 58 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ನಾರ್ಟನ್ ಸಮಾನ ಸರ್ಕ್ಯೂಟ್ ಅನ್ನು ನಿರ್ಧರಿಸಿ ಆದ್ದರಿಂದ ನಾರ್ಟನ್ ಸಮಾನ ಸರ್ಕ್ಯೂಟ್ ಪಡೆಯಲು ಇಲ್ಲಿ ಒಂದು 2 ಆಂಪಿಯರ್ ಸ್ವತಂತ್ರ ವಿದ್ಯುತ್ ಮೂಲ ಮತ್ತು 10 ವೋಲ್ಟ್ ಮೂಲ 4 Ω 2 Ω 5 ಮತ್ತು 2 Ω ಪ್ರತಿರೋಧವಿದೆ ನಾರ್ಟನ್ ಸಮಾನ ಸರ್ಕ್ಯೂಟ್ ಪಡೆಯಲು ಮೊದಲು R Norton R2 ಮಾಡಬೇಕು ಅಂದರೆ ವಿದ್ಯುತ್ ಮೂಲವನ್ನು ತೆರೆಯಬೇಕು ಮತ್ತು ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಲಾಗಿದೆ ಈಗ ಈ ರೀತಿಯಾಗಿದ್ದರೆ 2 Ω 4 Ω ಮತ್ತು 2 Ω ಈ 3 ಪ್ರತಿರೋಧಕಗಳು ಸರಣಿಯಲ್ಲಿವೆ ಆದ್ದರಿಂದ ಒಟ್ಟು 2 4 2 8Ω ಆಗಿರುತ್ತದೆಮತ್ತು 5Ω ಸಮಾನಾಂತರವಾಗಿರುತ್ತದೆ ಆದ್ದರಿಂದ R Norton 8 x5 854013 Ωಆಗಿರುತ್ತದೆ ಆದ್ದರಿಂದ R Norton R2 R2 ಥೆವೆನಿನ್ ಅನ್ನು ಪಡೆಯುವ ರೀತಿಯಲ್ಲಿ R Nortonಸಿಕ್ಕಿತು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಕಂಡುಹಿಡಿಯಬೇಕು ಆದ್ದರಿಂದ ಥೆವೆನಿನ್ ಸಮಾನ ಸರ್ಕ್ಯೂಟ್ 1 ಮತ್ತು 2 ನಲ್ಲಿ ತೆರೆದಿರುತ್ತದೆ ಆದರೆ ಇಲ್ಲಿ ಅದನ್ನು ಷಾರ್ಟ್ ಗೊಳಿಸಲಾಗುತ್ತದೆ ಮತ್ತು iSC ಸಿಕ್ಕಿದೆ ಆದ್ದರಿಂದ ಇದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ iSC ಮತ್ತು ಈ ಸಂದರ್ಭದಲ್ಲಿ i1 2 ampere ಮೇಲಕ್ಕೆ ಹರಿಯುತ್ತದೆ i1 2 ampere ಆದ್ದರಿಂದ ಈ ಸಂದರ್ಭದಲ್ಲಿ KVL ನ್ನು ಅನ್ವಯಿಸೋಣ ಆದ್ದರಿಂದ i ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ವಿದ್ಯುತ್ ಕರೆಂಟ್ಆಗಿದೆ ಇದರರ್ಥ ಇಲ್ಲಿ ಯಾವುದೇ ಪ್ರವಾಹ ಇಲ್ಲ 5 Ω ಪ್ರತಿರೋಧವು ವಾಸ್ತವವಾಗಿ ಅದು ಪರಿಣಾಮಕಾರಿಯಾಗುವುದಿಲ್ಲ ಏಕೆಂದರೆ ಇದು ಷಾರ್ಟ್ ಆಗಿದೆ ಈಗ KVL ಅನ್ನು ಇಲ್ಲಿ ಅನ್ವಯಿಸಿದರೆ i2 ಅನ್ನು ಪಡೆಯುತ್ತೇವೆ ಅದನ್ನು ಬರೆದರೆ ಅದು 2 Ω 2 Ω 5 Ω ಆಗಿದೆ i2 iSC ಆಗಿದೆ ಆದುದರಿಂದ 9 i2 1040 i1 2 ampere ಮತ್ತು ನಂತರ i2 ಗಾಗಿ ಪರಿಹರಿಸಿ ಮತ್ತು ಇಲ್ಲಿ Voc VThevenin ನ್ನು ಕಂಡುಹಿಡಿಯಲು i3 ಮತ್ತು i4 ನೀಡಲಾಗಿದೆ ಈಗ ಅನೇಕ ವಿಷಯಗಳನ್ನು ಪರಿಹರಿಸಿದ ನಂತರ ಅದನ್ನು ಸುಲಭವಾಗಿ ಪರಿಹರಿಸಬಹುದು ಆದ್ದರಿಂದ RNorton5x24252423 077Ω ನೀಡಲಾಗಿದೆ ಮತ್ತು ಅದೇ ರೀತಿ i1 2 ampere ಆದುದರಿಂದ 8 i2 4 i1 10ಆಗಿದೆ i2 isc 2 ಆಗಿದೆ ಅಂದರೆ i sc i2 2 25 ampere ಆಗಿದೆ ಪರ್ಯಾಯವಾಗಿ in VThevenin R2 ನಿಂದ ನಿರ್ಧರಿಸಿ ಏಕೆಂದರೆ ಥೆವೆನಿನ್ ನಾರ್ಟನ್ ರೂಪಾಂತರದಿಂದ ಮೂಲ ರೂಪಾಂತರ ಆದ್ದರಿಂದ ಈ ಸರ್ಕ್ಯೂಟ್ ಅನ್ನು ಪರಿಹರಿಸಿದರೆ i3 i4 ಮತ್ತು i3 2 ampere ಮತ್ತು 13i4 4i310 13i4104x218 i418131 38ampere ಸಿಗುತ್ತದೆ ಮತ್ತು VThevenin 5 i4 5x1 38 6 923 volt ಆದ್ದರಿಂದ iNorton VThevenin R2 6 9233 007 2 25 ampereisc ಆಗಿದೆ ಏಕೆಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ i n isc ಅದು i Norton current 2 25ampere ಆಗಿದೆ ಅದು Thevenin R2 iNorton isc ಮೂಲತಃ ಇದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದೆ RthRNVoc iSC6 253 ಇದನ್ನು ಪರಿಶೀಲಿಸಲು ಥೆವೆನಿನ್ ಮತ್ತು ನಾರ್ಟನ್ ಅನ್ನು ತೋರಿಸಲಾಗಿದೆ ಇದು ವಾಸ್ತವವಾಗಿ ಥೆವೆನಿನ್ ಸಮಾನ ಮತ್ತು ಇದು ನಾರ್ಟನ್ ಸಮಾನವಾಗಿದೆ ಅಂದರೆVThevenin ಅನ್ನು R2 ರಿಂದ ಭಾಗಿಸಿದರೆ iNorton2 25 ampere ಆಗುತ್ತದೆ ಮತ್ತು R n 3 007 Ω ಇದು ಸಮಾನಾಂತರವಾಗಿರುತ್ತದೆ ಮತ್ತು iNorton VThevenin R2 ಆಗಿದೆ ಆದ್ದರಿಂದ ಮೂಲತಃ ಥೆವೆನಿನ್ನ ನಾರ್ಟನ್ ರೂಪಾಂತರNorton Thevenin's transformation ಅಥವಾ ನಾರ್ಟನ್ ಥೆವೆನಿನ್ನ ರೂಪಾಂತರ ಮೂಲ ರೂಪಾಂತರವಾಗಿದೆ